ಎಲ್ಲರಿಗೂ ನಮಸ್ಕಾರ PSOSM ಕೋರ್ಸ್ನ ಮೊದಲ ಟ್ಯುಟೋರಿಯಲ್ಗೆ ಸುಸ್ವಾಗತ ಇಂದು ನಾವು ಫೇಸ್ಬುಕ್ ಮತ್ತು ಟ್ವಿಟರ್ನಿಂದ ಡೇಟಾವನ್ನು ಸಂಗ್ರಹಿಸಲು ನಮ್ಮ ಸಿಸ್ಟಮ್ ಅನ್ನು ಹೇಗೆ ತಯಾರಿಸಬೇಕೆಂದು ಕಲಿಯುತ್ತೇವೆ ಈ ಕೋರ್ಸ್ನಲ್ಲಿ ನಾವು ನೋಡುತ್ತಿರುವ ಸಾಮಾಜಿಕ ನೆಟ್ವರ್ಕ್ಗಳ ಕೆಲವು ಮೂಲಭೂತ ಅಂಶಗಳನ್ನು ನೀವು ನೋಡಿರಬೇಕು ಈಗ ಈ ಟ್ಯುಟೋರಿಯಲ್ ಸಾಮಾಜಿಕ ನೆಟ್ವರ್ಕ್ಗಳಿಂದ ಡೇಟಾವನ್ನು ಸಂಗ್ರಹಿಸಲು ನಿಮ್ಮ ಸಿಸ್ಟಮ್ ಅನ್ನು ಹೇಗೆ ತಯಾರಿಸಬೇಕೆಂದು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಇದನ್ನು ಮಾಡಲು ಅತ್ಯಂತ ಅನುಕೂಲಕರ ಮಾರ್ಗವೆಂದರೆ ಲಿನಕ್ಸ್ ಅನ್ನು ಬಳಸುವುದು ಮತ್ತು ನಿಮ್ಮ ಸಿಸ್ಟಂನಲ್ಲಿ ಲಿನಕ್ಸ್ ಅನ್ನು ಹೇಗೆ ಸ್ಥಾಪಿಸಬೇಕು ಎಂಬುದನ್ನು ಕಲಿಯುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ ಮತ್ತು ನಮ್ಮ ಎಲ್ಲಾ ಡೇಟಾ ಸಂಗ್ರಹಣೆ ಕಾರ್ಯಗಳನ್ನು ನಿರ್ವಹಿಸಲು ಇಡೀ ಕೋರ್ಸ್ಗೆ ಪೈಥಾನ್ ಪ್ರೋಗ್ರಾಮಿಂಗ್ ಭಾಷೆಯನ್ನು ಬಳಸುತ್ತೇವೆ ಆದ್ದರಿಂದ ನಾವು ಕೆಲವು ಮೂಲಭೂತ ಪೈಥಾನ್ ಪ್ಯಾಕೇಜ್ಗಳನ್ನು ಸ್ಥಾಪಿಸಲು ಕಲಿಯುತ್ತೇವೆ ಅದು ಕೋರ್ಸ್ ಸಮಯದಲ್ಲಿ ಡೇಟಾವನ್ನು ಸಂಗ್ರಹಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇದನ್ನು ಮಾಡಲು ನಿಮಗೆ ಸುಲಭವಾಗುತ್ತದೆ ಈಗ ಈ ಟ್ಯುಟೋರಿಯಲ್ಗಾಗಿ ನಾನು ವರ್ಚುವಲ್ ಪರಿಸರದಲ್ಲಿ ಉಬುಂಟು ಆವೃತ್ತಿ 14 04 ಅನ್ನು ಹೇಗೆ ಸ್ಥಾಪಿಸಬೇಕು ಎಂಬುದನ್ನು ತೋರಿಸುತ್ತೇನೆ ನಿಮ್ಮ ಕಂಪ್ಯೂಟರ್ಗಳಲ್ಲಿ ನೀವು ಈಗಾಗಲೇ ಉಬುಂಟು ಹೊಂದಿದ್ದರೆ ಟ್ಯುಟೋರಿಯಲ್ನ ಈ ಭಾಗವನ್ನು ಬಿಟ್ಟುಬಿಡಲು ನೀವು ಆಯ್ಕೆ ಮಾಡಬಹುದು ಪ್ರಾರಂಭಿಸಲು ನಿಮ್ಮೊಂದಿಗೆ ಎರಡು ಸಾಫ್ಟ್ವೇರ್ ತುಣುಕುಗಳು ಬೇಕಾಗುತ್ತವೆ ಆವೃತ್ತಿ ಯಂತ್ರವನ್ನು ಚಲಾಯಿಸಲು ಮೊದಲ ಸಾಫ್ಟ್ವೇರ್ ಮತ್ತು ಎರಡನೆಯದು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನಾವು ಬಳಸುತ್ತಿರುವ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಂಗಳ ಮೇಲೆ ಅವಲಂಬಿತವಾಗಿಲ್ಲ ನೀವು ವಿಂಡೋಸ್ ಅಥವಾ ಮ್ಯಾಕ್ ಅನ್ನು ಯಾವುದೇ ಪ್ಲಾಟ್ಫಾರ್ಮ್ ಅನ್ನು ಬಳಸುತ್ತಿದ್ದರೂ ನೀವು ಅದನ್ನು ಮಾಡಲು ಸಾಧ್ಯವಾಗುತ್ತದೆ ನಾನು ಹೇಳಿದಂತೆ ನೀವು ಈಗಾಗಲೇ ಲಿನಕ್ಸ್ ಅನ್ನು ಬಳಸುತ್ತಿದ್ದರೆ ನೀವು ಈ ಟ್ಯುಟೋರಿಯಲ್ ಅನ್ನು ಬಿಟ್ಟುಬಿಡಬಹುದು ಆದ್ದರಿಂದ ನಾವು ಅದನ್ನು ಪಡೆಯೋಣ ನಾವು ವರ್ಚುವಲ್ ಬಾಕ್ಸ್ ಅನ್ನು ಡೌನ್ಲೋಡ್ ಮಾಡೋಣ ಮೊದಲು ನೀವು ಮಾಡಬೇಕಾಗಿರುವುದು virtual box dot org ಗೆ ಹೋಗುವುದು ಒಮ್ಮೆ ನೀವು ಅಲ್ಲಿಗೆ ಹೋದರೆ ನೀವು ಡೌನ್ಲೋಡ್ ಬಟನ್ ಅನ್ನು ಕಾಣಬಹುದು ಬಟನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅದು ನಿಮ್ಮನ್ನು ಡೌನ್ಲೋಡ್ ಮಾಡಲು ವರ್ಚುವಲ್ ಬಾಕ್ಸ್ನ ವಿವಿಧ ಆವೃತ್ತಿಗಳನ್ನು ಹೊಂದಿರುವ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ ಈಗ ವಿಂಡೋಸ್ಗಾಗಿ ಮತ್ತು OS X ಗಾಗಿ ಎಲ್ಲಾ ರೀತಿಯ ಆಪರೇಟಿಂಗ್ ಸಿಸ್ಟಮ್ಗಳಿಗಾಗಿ ಇಲ್ಲಿ ಬಹು ಆವೃತ್ತಿಗಳಿವೆ ನಿಮಗೆ ಬೇಕಾದುದನ್ನು ಡೌನ್ಲೋಡ್ ಮಾಡಿ ನಾನು ಈ ಸಾಫ್ಟ್ವೇರ್ ಅನ್ನು ಮ್ಯಾಕ್ನಲ್ಲಿ ರನ್ ಮಾಡುತ್ತೇನೆ ಆದ್ದರಿಂದ ನಾನು ಮ್ಯಾಕ್ ಆವೃತ್ತಿಯನ್ನು ಡೌನ್ಲೋಡ್ ಮಾಡುತ್ತೇನೆ ಒಮ್ಮೆ ನಿಮ್ಮ ಬಳಿ ಸಾಫ್ಟ್ವೇರ್ ಇದ್ದರೆ ಈಗ ನೀವು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಅನ್ನು ಡೌನ್ಲೋಡ್ ಮಾಡಬೇಕಾಗುತ್ತದೆ ಆದ್ದರಿಂದ Google ಅನ್ನು ತೆರೆಯಿರಿ ಮತ್ತು ubuntu 14 04 ಎಂದು ಟೈಪ್ ಮಾಡಿ ನಾವು ಈ ಆವೃತ್ತಿಯನ್ನು ಬಳಸುತ್ತಿದ್ದೇವೆ ಏಕೆಂದರೆ ಇದು ತುಂಬಾ ವ್ಯಾಪಕವಾಗಿ ಹರಡಿದೆ ಇದು ಉತ್ತಮ ಬೆಂಬಲವನ್ನು ಹೊಂದಿದೆ 16 ಸಾಕಷ್ಟು ಹೊಸದು ಆದ್ದರಿಂದ ನಾವು ಈಗಾಗಲೇ ಬಳಸುತ್ತಿರುವ ಯಾವುದನ್ನಾದರೂ ಅಂಟಿಕೊಳ್ಳುತ್ತೇವೆ ಈಗ ಮತ್ತೆ ಇಲ್ಲಿ ಒಂದೆರಡು ಆವೃತ್ತಿಗಳಿವೆ ಡೆಸ್ಕ್ಟಾಪ್ ಆವೃತ್ತಿ ಮತ್ತು ಸರ್ವರ್ ಆವೃತ್ತಿಗಳು ನಾವು ಡೆಸ್ಕ್ಟಾಪ್ ಆವೃತ್ತಿಯನ್ನು ಬಳಸುತ್ತೇವೆ ಎರಡನೆಯದಾಗಿ 64 ಬಿಟ್ ಒಂದು ಇದು ಸುಮಾರು 1 GB ಸಾಫ್ಟ್ವೇರ್ ಆಗಿದೆ ಮತ್ತೆ ನಾನು ಈಗಾಗಲೇ ಅದನ್ನು ಡೌನ್ಲೋಡ್ ಮಾಡಿದ್ದೇನೆ ಆದ್ದರಿಂದ ನಾನು ಡೌನ್ಲೋಡ್ ಮಾಡುವ ಭಾಗವನ್ನು ಬಿಟ್ಟುಬಿಡುತ್ತೇನೆ ಈಗ ಒಮ್ಮೆ ನೀವು ಎರಡೂ ಸಾಫ್ಟ್ವೇರ್ ಅನ್ನು ಹೊಂದಿದ್ದರೆ ನೀವು ಮೊದಲು ವರ್ಚುವಲ್ ಬಾಕ್ಸ್ ಅನ್ನು ಸ್ಥಾಪಿಸುತ್ತೀರಿ ಯಾವುದೇ ವೇದಿಕೆಯಲ್ಲಿ ವರ್ಚುವಲ್ ಬಾಕ್ಸ್ ಅನ್ನು ಸ್ಥಾಪಿಸುವುದು ತುಂಬಾ ಸುಲಭ ನೀವು ಫೈಲ್ ಅನ್ನು ತೆರೆಯಿರಿ ಮತ್ತು ನೀವು ಪ್ಯಾಕೇಜ್ ಸ್ಥಾಪಕವನ್ನು ನೋಡುತ್ತೀರಿ ನೀವು ಅದನ್ನು ಡಬಲ್ ಕ್ಲಿಕ್ ಮಾಡಿ ಇದು ವಿಂಡೋವನ್ನು ತೋರಿಸುತ್ತದೆ ನೀವು ಕೇವಲ ಒಂದೆರಡು ಬಾರಿ ಮುಂದುವರಿಸಿ ಕ್ಲಿಕ್ ಮಾಡಿ ನಂತರ ನೀವು ಯಾವ ಸ್ಥಳದಲ್ಲಿ ಸಾಫ್ಟ್ವೇರ್ ಅನ್ನು ಸ್ಥಾಪಿಸಲು ಬಯಸುತ್ತೀರಿ ಎಂದು ಅದು ನಿಮ್ಮನ್ನು ಕೇಳುತ್ತದೆ ಆದ್ದರಿಂದ ಈ ಸಿಸ್ಟಂನಲ್ಲಿರುವ ಎಲ್ಲಾ ಬಳಕೆದಾರರಿಗಾಗಿ ನಾವು ಅದನ್ನು ಸ್ಥಾಪಿಸುತ್ತೇವೆ ನೀವು ಎಲ್ಲಾ ಬಳಕೆದಾರರನ್ನು ಕ್ಲಿಕ್ ಮಾಡಿ ನೀವು ಸ್ಥಾಪಿಸು ಕ್ಲಿಕ್ ಮಾಡಿ ಇದು ನಿರ್ವಾಹಕರ ಪಾಸ್ವರ್ಡ್ ಅನ್ನು ಕೇಳುತ್ತದೆ ನಿಮ್ಮ ಪಾಸ್ವರ್ಡ್ ಅನ್ನು ಕೀ ಇನ್ ಮಾಡಿ ಎಂಟರ್ ಒತ್ತಿರಿ ಮತ್ತು ನಿಮಗೆ ಬೇಕಾಗಿರುವುದು ಆದ್ದರಿಂದ ಅನುಸ್ಥಾಪನೆಯು ಪೂರ್ಣಗೊಂಡ ನಂತರ ನಿಮ್ಮ ಅಪ್ಲಿಕೇಶನ್ಗಳಲ್ಲಿ ನೀವು ವರ್ಚುವಲ್ ಬಾಕ್ಸ್ ಅನ್ನು ನೋಡಬೇಕು ನಿಮ್ಮ ಅಪ್ಲಿಕೇಶನ್ಗಳಿಗೆ ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ವರ್ಚುವಲ್ ಬಾಕ್ಸ್ ಸಾಫ್ಟ್ವೇರ್ ತೆರೆಯಬೇಕು ಆದ್ದರಿಂದ ಅದು ತೆರೆದ ನಂತರ ನೀವು ಹೊಸದನ್ನು ಕ್ಲಿಕ್ ಮಾಡಿ ಹೊಸ ವರ್ಚುವಲ್ ಪರಿಸರವನ್ನು ರಚಿಸಲು ಇದು ನಿಮಗೆ ಹೆಸರನ್ನು ಕೇಳುತ್ತದೆ ನಾವು ಉಬುಂಟುನಲ್ಲಿ ಇರಿಸಿದ್ದೇವೆ ಮತ್ತು ಅದು ಈಗಾಗಲೇ ಲಿನಕ್ಸ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ನಾವು ಬಳಸುತ್ತಿರುವ ಆವೃತ್ತಿಯು ಉಬುಂಟು 64 ಬಿಟ್ ಆಗಿದೆ ನಂತರ ನೀವು ಮುಂದುವರಿಸಿ ಒತ್ತಿರಿ ವರ್ಚುವಲ್ ಯಂತ್ರಕ್ಕಾಗಿ ನಿಮಗೆ ಎಷ್ಟು RAM ಬೇಕು ಎಂದು ನೀವು ಗ್ರಾಹಕೀಯಗೊಳಿಸಬಹುದು ನಮಗೆ ನಾವು 1 GB ಅನ್ನು ಬಳಸುತ್ತೇವೆ ಅದು ಸಾಮಾನ್ಯವಾಗಿ ಉಬುಂಟುಗೆ ಸಾಕಾಗುತ್ತದೆ ಈಗ ಈ ವರ್ಚುವಲ್ ಯಂತ್ರಕ್ಕಾಗಿ ನಿಮಗೆ ಸ್ವಲ್ಪ ಹಾರ್ಡ್ ಡಿಸ್ಕ್ ಸ್ಥಳಾವಕಾಶ ಬೇಕಾಗುತ್ತದೆ ಆದ್ದರಿಂದ ನೀವು ಹರಿವಿನೊಂದಿಗೆ ಹೋಗಿ ಮತ್ತು ಗುರುತಿಸಲಾದ ಡೀಫಾಲ್ಟ್ಗಳನ್ನು ಕ್ಲಿಕ್ ಮಾಡಿ ನಾವು ಈಗ ವರ್ಚುವಲ್ ಹಾರ್ಡ್ ಡ್ರೈವ್ ಅನ್ನು ರಚಿಸುತ್ತಿದ್ದೇವೆ ನೀವು ರಚಿಸು ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಫಾರ್ಮ್ಯಾಟ್ ಕೇಳುತ್ತದೆ ಇದು ಡೀಫಾಲ್ಟ್ ಆಗಿರಲಿ ಡಿಫಾಲ್ಟ್ ಆಗಿ ಪರಿಶೀಲಿಸಲಾದ ವರ್ಚುವಲ್ ಬಾಕ್ಸ್ ಡಿಸ್ಕ್ ಇಮೇಜ್ ಅನ್ನು ನಾವು ಬಳಸುತ್ತೇವೆ ನೀವು ಮುಂದುವರಿಸಿ ಕ್ಲಿಕ್ ಮಾಡಿ ಮತ್ತು ಈ ಡಿಸ್ಕ್ ಅನ್ನು ಸರಿಪಡಿಸಲು ನೀವು ಬಯಸುತ್ತೀರಾ ಎಂದು ಅದು ಇನ್ನೊಂದು ಆಯ್ಕೆಯನ್ನು ನೀಡುತ್ತದೆ ಸ್ಥಿರ ಗಾತ್ರ ಅಥವಾ ಕ್ರಿಯಾತ್ಮಕವಾಗಿ ಹಂಚಿಕೆ ನಿಮ್ಮ ಹಾರ್ಡ್ ಡ್ರೈವಿನೊಂದಿಗೆ ನೀವು ನಿಜವಾಗಿಯೂ ಆಡುವ ಹೊರತು ಇದು ಸಾಮಾನ್ಯವಾಗಿ ವಿಷಯವಲ್ಲ ಆದ್ದರಿಂದ ನಾವು ಅದನ್ನು ಡೀಫಾಲ್ಟ್ ಮೌಲ್ಯಕ್ಕೆ ಬಿಡುತ್ತೇವೆ ಮುಂದೆ ನಿಮ್ಮ ವರ್ಚುವಲ್ ಇಮೇಜ್ ಅನ್ನು ನೀವು ಸಂಗ್ರಹಿಸಲು ಬಯಸುವ ಫೋಲ್ಡರ್ಗಾಗಿ ಅದು ನಿಮ್ಮನ್ನು ಕೇಳುತ್ತದೆ ಮತ್ತೊಮ್ಮೆ ನಾವು ಇದನ್ನು ಡೀಫಾಲ್ಟ್ ಆಗಿರಲು ಬಿಡುತ್ತೇವೆ ಈ ಸಂವಾದ ಪೆಟ್ಟಿಗೆಯು ವರ್ಚುವಲ್ ಯಂತ್ರಗಳಿಗಾಗಿ ನಿಮಗೆ ಯಾವ ಗಾತ್ರದ ಹಾರ್ಡ್ ಡಿಸ್ಕ್ ಬೇಸ್ ಬೇಕು ಎಂದು ಕೇಳುತ್ತದೆ 8 GB ಸಾಮಾನ್ಯವಾಗಿ ಒಳ್ಳೆಯದು ಏಕೆಂದರೆ ನಾವು ಕೆಲವು ಪ್ಯಾಕೇಜುಗಳನ್ನು ಸ್ಥಾಪಿಸುತ್ತೇವೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಸ್ವತಃ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳುತ್ತದೆ ಸಹಜವಾಗಿ ನೀವು ಬಯಸಿದರೆ ನೀವು ಅದನ್ನು ಹೆಚ್ಚಿಸಬಹುದು ಈಗ ಇದನ್ನು ಒಮ್ಮೆ ಮಾಡಿದ ನಂತರ ನೀವು ವರ್ಚುವಲ್ ಗಣಕವನ್ನು ರಚಿಸಿರುವುದನ್ನು ನೋಡಬಹುದು ಮತ್ತು ಕೊನೆಯದಾಗಿ ಚಾಲಿತವಾಗಿದೆ ಕಿಟಕಿಯಲ್ಲಿ ಮೂರನೆಯದು ಈಗ ನಿಮ್ಮ ವರ್ಚುವಲ್ ಗಣಕವನ್ನು ಆನ್ ಮಾಡುವ ಮೊದಲು ನಾವು ಸೆಟ್ಟಿಂಗ್ಗಳನ್ನು ನೋಡುತ್ತೇವೆ ನಿಮ್ಮ ವರ್ಚುವಲ್ ಗಣಕದಲ್ಲಿ ಇಂಟರ್ನೆಟ್ ಚಾಲನೆಯಲ್ಲಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಏಕೆಂದರೆ ನೀವು ಇಂಟರ್ನೆಟ್ನಿಂದ ಪ್ಯಾಕೇಜ್ಗಳನ್ನು ಸ್ಥಾಪಿಸಬೇಕಾಗಿದೆ ಆದ್ದರಿಂದ ನಾವು ಸೆಟ್ಟಿಂಗ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾವು ನೆಟ್ವರ್ಕ್ಗೆ ಹೋಗುತ್ತೇವೆ ಈ ನೆಟ್ವರ್ಕ್ ಭಾಗದಲ್ಲಿ ನೀವು ನೆಟ್ವರ್ಕ್ ಅಡಾಪ್ಟರ್ ಅನ್ನು ಸಕ್ರಿಯಗೊಳಿಸಿ ಎಂದು ಹೇಳುವ ಈ ಚೆಕ್ ಬಾಕ್ಸ್ ಅನ್ನು ಗುರುತಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಲಗತ್ತಿಸುವ ಡ್ರಾಪ್ ಬಾಕ್ಸ್ನಲ್ಲಿ ನೀವು NAT ಅನ್ನು ಆಯ್ಕೆ ಮಾಡಿ ನೀವು ಸರಿ ಕ್ಲಿಕ್ ಮಾಡಿ ಮತ್ತು ನಂತರ ನೀವು ಪ್ರಾರಂಭಿಸಿ ಕ್ಲಿಕ್ ಮಾಡಿ ಈಗ ನೀವು ಪ್ರಾರಂಭವನ್ನು ಕ್ಲಿಕ್ ಮಾಡಿದ ತಕ್ಷಣ ವರ್ಚುವಲ್ ಯಂತ್ರವು ಕಾರ್ಯನಿರ್ವಹಿಸಲು ವರ್ಚುವಲ್ ಯಂತ್ರಕ್ಕಾಗಿ ನೀವು ನೀಡಬೇಕಾದ ಚಿತ್ರವನ್ನು ಕೇಳುತ್ತದೆ ಈಗ ನಾವು ಡೌನ್ಲೋಡ್ ಮಾಡಿದ ಉಬುಂಟು ಅಥವಾ ಸಾಫ್ಟ್ವೇರ್ ಅನ್ನು ಚಲಾಯಿಸಲು ನಾವು ವರ್ಚುವಲ್ ಯಂತ್ರಕ್ಕೆ ಸೂಚನೆ ನೀಡಿಲ್ಲ ಎಂಬುದನ್ನು ನೆನಪಿಡಿ ನಾವು ಅದಕ್ಕೆ ಹೆಸರನ್ನು ನೀಡಿದ್ದೇವೆ ಈಗ ನಾವು ಡೌನ್ಲೋಡ್ ಮಾಡಿದ ಚಿತ್ರವನ್ನು ನೀಡುವ ಸಮಯ ಬಂದಿದೆ ಆದ್ದರಿಂದ ನೀವು ಬಲಭಾಗದಲ್ಲಿರುವ ಫೋಲ್ಡರ್ ಅನ್ನು ಕ್ಲಿಕ್ ಮಾಡಿ ಮತ್ತು ನೀವು ಅದನ್ನು ನೀಡಲು ಬಯಸುವ ಇಮೇಜ್ ಫೈಲ್ ಅನ್ನು ಆಯ್ಕೆ ಮಾಡುವ ಆಯ್ಕೆಯನ್ನು ನೀಡುತ್ತದೆ ನಾವು ಡೌನ್ಲೋಡ್ ಮಾಡಿದ ಉಬುಂಟು 14 04 ISO ಅನ್ನು ನೀವು ಆಯ್ಕೆ ಮಾಡಿ ಮತ್ತು ಪ್ರಾರಂಭವನ್ನು ಕ್ಲಿಕ್ ಮಾಡಿ ಡೀಫಾಲ್ಟ್ ಪರದೆಯಲ್ಲಿ ಮೊದಲ ಪರದೆಯು ಭಾಷೆಯನ್ನು ಆಯ್ಕೆ ಮಾಡುವುದು ನೀವು ಇಂಗ್ಲಿಷ್ ಅನ್ನು ಆಯ್ಕೆ ಮಾಡಿ ಮತ್ತು ನಾವು ಎಂಟರ್ ಒತ್ತಿರಿ ಈಗ ನಾವು ಉಬುಂಟು ಅನ್ನು ಸ್ಥಾಪಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಉಬುಂಟು ಅನ್ನು ಸ್ಥಾಪಿಸಲು ಹೋಗುತ್ತೇವೆ ಮತ್ತು ನಾವು ಎಂಟರ್ ಒತ್ತಿರಿ ಈಗ ನೀವು ನಿಮ್ಮ ವರ್ಚುವಲ್ ಯಂತ್ರ ಪರಿಸರದಲ್ಲಿರುವಾಗ ಈ ವರ್ಚುವಲ್ ಗಣಕವನ್ನು ಸ್ಥಾಪಿಸುತ್ತಿರುವಾಗ ಈ ಬಹಳಷ್ಟು ಸಂದೇಶಗಳು ವಿಂಡೋದ ಮೇಲೆ ಬರುವುದನ್ನು ನೀವು ನೋಡುತ್ತೀರಿ ನೀವು ಈ ಎಲ್ಲಾ ಸಂದೇಶಗಳನ್ನು ಒಂದೊಂದಾಗಿ ರದ್ದುಗೊಳಿಸಿ ವರ್ಚುವಲ್ ಯಂತ್ರವು ನಿಮ್ಮ ಕೀಬೋರ್ಡ್ ಮತ್ತು ನಿಮ್ಮ ಮೌಸ್ ಪಾಯಿಂಟರ್ ಅನ್ನು ಪತ್ತೆಹಚ್ಚಿದೆ ಎಂದು ಇವು ಸೂಚಿಸುತ್ತಿವೆ ಆದ್ದರಿಂದ ಉಬುಂಟು ಅನ್ನು ಸ್ಥಾಪಿಸುವುದು ಒಂದು ರೀತಿಯ ಸಮಯ ತೆಗೆದುಕೊಳ್ಳುವ ಕೆಲಸವಾಗಿದೆ ಇದು ಸುಮಾರು ತೆಗೆದುಕೊಳ್ಳುತ್ತದೆ ಇದು ಸಾಮಾನ್ಯವಾಗಿ ಸುಮಾರು 30 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾವು ಮುಖ್ಯ ಆಯ್ಕೆಗಳನ್ನು ಬಿಟ್ಟುಬಿಡುತ್ತೇವೆ ಉಳಿದವು ಫೈಲ್ಗಳನ್ನು ನಕಲಿಸಲು ಕಾಯುತ್ತಿದೆ ನೀವು ಎಂದಾದರೂ ಆಪರೇಟಿಂಗ್ ಸಿಸ್ಟಂನಲ್ಲಿ ಸ್ಥಾಪಿಸಿದ್ದರೆ ನೀವು ಇವುಗಳನ್ನು ತಿಳಿದಿರುತ್ತೀರಿ ಇದು ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಅನ್ನು ಸ್ಥಾಪಿಸಿದ ಪ್ರಮಾಣಿತ ವಿಧಾನವಾಗಿದೆ ಈಗ ಮತ್ತೆ ಡೀಫಾಲ್ಟ್ ಆಯ್ಕೆಗಳ ಗುಂಪೇ ನೀವು ಇಂಗ್ಲಿಷ್ ಎಂದು ಹೇಳುತ್ತೀರಿ ಮತ್ತು ನೀವು ಮುಂದುವರಿಸಿ ಒತ್ತಿರಿ ನಂತರ ಈ ಪುಟವು ನಿಮಗೆ ತಿಳಿಸುತ್ತದೆ ನಾವು ಈಗಾಗಲೇ ಡೀಫಾಲ್ಟ್ಗಳನ್ನು ಹೊಂದಿಸಿದ್ದೇವೆ ಅಥವಾ ಉತ್ತಮ ಫಲಿತಾಂಶಗಳಿಗಾಗಿ ನಿಮಗೆ ಬೇಕಾದುದನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಲ್ಯಾಪ್ಟಾಪ್ ಅನ್ನು ವಿದ್ಯುತ್ ಮೂಲಕ್ಕೆ ಪ್ಲಗ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ವರ್ಚುವಲ್ ಯಂತ್ರಕ್ಕಾಗಿ ನಾವು ಈಗಾಗಲೇ 8 GB ಸ್ಥಳವನ್ನು ಹೊಂದಿಸಿದ್ದೇವೆ ಮತ್ತು ನಾವು ಇಂಟರ್ನೆಟ್ ಅನ್ನು ಸಂಪರ್ಕಿಸಿದ್ದೇವೆ ಈಗ ನಮ್ಮ ಕಾರ್ಯಗಳಿಗಾಗಿ ನೀವು ನಿಜವಾಗಿಯೂ ಹೆಚ್ಚುವರಿ ನವೀಕರಣಗಳನ್ನು ಅಥವಾ ಮೂರನೇ ವ್ಯಕ್ತಿಯ ಸಾಫ್ಟ್ವೇರ್ ಅನ್ನು ಸ್ಥಾಪಿಸುವ ಅಗತ್ಯವಿಲ್ಲ ಆದ್ದರಿಂದ ನಾವು ಈ ಪೆಟ್ಟಿಗೆಗಳನ್ನು ಗುರುತಿಸದೆ ಬಿಡುತ್ತೇವೆ ಮತ್ತು ನಾವು ಮುಂದುವರಿಸಿ ಕ್ಲಿಕ್ ಮಾಡುತ್ತೇವೆ ಈಗ ಈ ಭಾಗವು ಸ್ವಲ್ಪ ಸಂಕೀರ್ಣವಾಗಿದೆ ಆದ್ದರಿಂದ ನೀವು ಕೇವಲ ಸೂಚನೆಗಳನ್ನು ಅನುಸರಿಸಿ ಈಗ ಈ ಆಯ್ಕೆಗಳಲ್ಲಿ ಯಾವುದನ್ನಾದರೂ ಕ್ಲಿಕ್ ಮಾಡಿ ಮತ್ತು ಮುಂದುವರಿಸಿ ಕ್ಲಿಕ್ ಮಾಡಿ ಈ ಪುಟದಲ್ಲಿ ಹೊಸ ವಿಭಜನಾ ಟೇಬಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಈ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನೀವು ಎಚ್ಚರಿಕೆಯನ್ನು ನೋಡುತ್ತೀರಿ ಮುಂದುವರಿಸು ಕ್ಲಿಕ್ ಮಾಡಿ ಮತ್ತು ನಾವು ವರ್ಚುವಲ್ ಯಂತ್ರವನ್ನು ನಿಯೋಜಿಸಿದ 8 GB ಗಾತ್ರದ ಉಚಿತ ಸ್ಥಳವನ್ನು ನೀವು ನೋಡುತ್ತೀರಿ ಈಗ ನಾವು ಮಾಡಬೇಕಾಗಿರುವುದು ಈ ಖಾಲಿ ಜಾಗವನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ಎಡಭಾಗದಲ್ಲಿರುವ ಪ್ಲಸ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ರಚಿಸುವ ಮೊದಲ ವಿಭಾಗವು ಸ್ವಾಪ್ ಸ್ಪೇಸ್ ಎಂದು ಕರೆಯಲ್ಪಡುವ 1 GB ವಿಭಾಗವಾಗಿರುತ್ತದೆ ಈ ಸ್ವಾಪ್ ಜಾಗವು ಮೂಲಭೂತವಾಗಿ ನಾವು ವರ್ಚುವಲ್ ಯಂತ್ರವನ್ನು ನಿಯೋಜಿಸಿದ RAM ನ ಗಾತ್ರವನ್ನು ಹೊಂದಿದೆ ಆದ್ದರಿಂದ ನಾವು ಗಾತ್ರವನ್ನು 1024 ಎಂದು ಬದಲಾಯಿಸುತ್ತೇವೆ ಮತ್ತು ಯೂಸ್ ಆಸ್ ಸೆಕ್ಷನ್ನಲ್ಲಿ ಡ್ರಾಪ್ ಡೌನ್ ಮೆನುವಿನಿಂದ ನಾವು ಸ್ವಾಪ್ ಪ್ರದೇಶವನ್ನು ಆಯ್ಕೆ ಮಾಡುತ್ತೇವೆ ಮತ್ತು ಸರಿ ಕ್ಲಿಕ್ ಮಾಡುತ್ತೇವೆ ನೀವು ಪ್ರಕಾರವನ್ನು ನೋಡಿದರೆ ನಾವು ಈಗಾಗಲೇ 1023 MB ಅನ್ನು ಸ್ವಾಪ್ ಮಾಡಲು ನಿಯೋಜಿಸಿದ್ದೇವೆ ಉಳಿದಿರುವ ಖಾಲಿ ಜಾಗಕ್ಕಾಗಿ ನೀವು ಈ ಮುಕ್ತ ಸ್ಥಳವನ್ನು ಆಯ್ಕೆ ಮಾಡಿ ಮತ್ತು ಪ್ಲಸ್ ಚಿಹ್ನೆಯನ್ನು ಮತ್ತೊಮ್ಮೆ ಕ್ಲಿಕ್ ಮಾಡಿ ಡೀಫಾಲ್ಟ್ ಆಗಿ ext 4 ಜರ್ನಲಿಂಗ್ ಫೈಲ್ ಸಿಸ್ಟಮ್ ಆಗಿ ಬಳಸಲು ಬಿಡಿ ಮತ್ತು ಮೌಂಟ್ ಪಾಯಿಂಟ್ ಡ್ರಾಪ್ ಡೌನ್ನಲ್ಲಿ ಸ್ಲ್ಯಾಷ್ ಆಯ್ಕೆಮಾಡಿ ಮತ್ತು ಸರಿ ಕ್ಲಿಕ್ ಮಾಡಿ ಆದ್ದರಿಂದ ನಾವು ಎರಡು ವಿಭಾಗಗಳನ್ನು ಯಶಸ್ವಿಯಾಗಿ ರಚಿಸಿದ್ದೇವೆ ext 4 ಪ್ರಕಾರದೊಂದಿಗೆ ಸಾಧನವನ್ನು ಆಯ್ಕೆ ಮಾಡಿ ಮತ್ತು ಫಾರ್ಮ್ಯಾಟ್ ಚೆಕ್ ಬಾಕ್ಸ್ ಅನ್ನು ಈಗಾಗಲೇ ಗುರುತಿಸಿರುವುದನ್ನು ನೀವು ಗಮನಿಸಬಹುದು ಈಗ ಸ್ಥಾಪಿಸು ಕ್ಲಿಕ್ ಮಾಡಿ ಈಗ ನಾವು ಸಂಕೀರ್ಣವಾದ ಭಾಗದೊಂದಿಗೆ ಬಹುಮಟ್ಟಿಗೆ ಮುಗಿದಿದ್ದೇವೆ ಮುಂದಿನ ಹಂತಗಳು ನಿಮ್ಮ ಸಮಯ ವಲಯವನ್ನು ಆಯ್ಕೆಮಾಡುವುದು ಆದ್ದರಿಂದ ಇದು ನಿಮ್ಮ ಸಮಯ ವಲಯವನ್ನು ಭಾರತದ ಕೋಲ್ಕತ್ತಾ ಎಂದು ಸ್ವಯಂಚಾಲಿತವಾಗಿ ಪತ್ತೆ ಮಾಡುತ್ತದೆ ನಾವು ಮುಂದುವರಿಸುತ್ತೇವೆ ಎಂದು ಹೇಳುತ್ತೇವೆ ಈಗ ನೀವು ಹೊಂದಿರುವ ಕೀಬೋರ್ಡ್ ಅನ್ನು ಆಯ್ಕೆ ಮಾಡಲು ಅದು ನಿಮ್ಮನ್ನು ಕೇಳುತ್ತದೆ ನಾವು ಅದನ್ನು ಇಂಗ್ಲಿಷ್ US ಎಂದು ಬಿಡುತ್ತೇವೆ ಈಗ ಇಲ್ಲಿ ನೀವು ನಿಮ್ಮ ಕಂಪ್ಯೂಟರ್ನ ಹೆಸರನ್ನು ಕೀ ಇನ್ ಮಾಡಬೇಕಾಗಿದೆ ಆದ್ದರಿಂದ ಈ ಉದಾಹರಣೆಗಾಗಿ ನಾನು ನನ್ನ ಹೆಸರನ್ನು ಬಳಸುತ್ತೇನೆ ಒಮ್ಮೆ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿದ ನಂತರ ನಿಮ್ಮ ಕಂಪ್ಯೂಟರ್ನ ಹೆಸರು ಮತ್ತು ಬಳಕೆದಾರ ಹೆಸರನ್ನು ಈಗಾಗಲೇ ಆರಿಸಲಾಗಿದೆ ಉಳಿದಿರುವುದು ನಿಮಗೆ ಪಾಸ್ವರ್ಡ್ ಅನ್ನು ಆಯ್ಕೆ ಮಾಡಲು ಮತ್ತು ನೀವು ಮುಂದುವರಿಸಿ ಎಂದು ಹೇಳಲು ಮಾತ್ರ ಮತ್ತು ನಾವು ಕಾಯುತ್ತೇವೆ ಈಗ ಫೈಲ್ಗಳನ್ನು ನಕಲಿಸಲು ಇಲ್ಲಿಂದ ಈ ಸಂಪೂರ್ಣ ಪ್ರಕ್ರಿಯೆಯು ಸುಮಾರು 15 ರಿಂದ 20 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ನಾವು ಈ ಕಾಯುವ ಭಾಗವನ್ನು ಬಿಟ್ಟುಬಿಡುತ್ತೇವೆ ಮತ್ತು ಮುಂದಿನ ಹಂತವನ್ನು ತೆಗೆದುಕೊಳ್ಳಬೇಕಾದ ಸ್ಥಳಕ್ಕೆ ನಾವು ಹೋಗುತ್ತೇವೆ ಎಲ್ಲಾ ನಕಲು ಪೂರ್ಣಗೊಂಡ ನಂತರ ಅನುಸ್ಥಾಪನೆಯು ಪೂರ್ಣಗೊಂಡಿದೆ ಎಂದು ಹೇಳುವ ಈ ಸಂದೇಶವನ್ನು ನೀವು ನೋಡುತ್ತೀರಿ ಮತ್ತು ನೀವು ಈಗ ಮರುಪ್ರಾರಂಭಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ವರ್ಚುವಲ್ ಯಂತ್ರವನ್ನು ನೀವು ಮರುಪ್ರಾರಂಭಿಸಿದಾಗ ಅದು ಕೆಲವು ಸಂದೇಶಗಳನ್ನು ತೋರಿಸುತ್ತದೆ ಇದು ಮೊದಲು ಪವರ್ ಆಫ್ ಆಗುತ್ತದೆ ಅದು ಮತ್ತೆ ಆನ್ ಆಗುತ್ತದೆ ಮತ್ತು ನಿಮ್ಮ ಉಬುಂಟು 14 04 ಡೆಸ್ಕ್ಟಾಪ್ ಆವೃತ್ತಿಯನ್ನು ಬಳಸಲು ನೀವು ಸಿದ್ಧರಾಗಿರಬೇಕು ಟರ್ಮಿನಲ್ ಅನ್ನು ಬಳಸುವ ಉಬುಂಟು ಮತ್ತು ಪೈಥಾನ್ ಮತ್ತು ಉಬುಂಟು ಬಳಸುವ ಕೆಲವು ಮೂಲಭೂತ ಅಂಶಗಳನ್ನು ನಾವು ಮುಂದಿನ ವೀಡಿಯೊದಲ್ಲಿ ಕಲಿಯುತ್ತೇವೆ